ನಾವು IIoT ಅನ್ನು ಸಮಗ್ರವಾಗಿ ನೋಡುತ್ತಿದ್ದರೆ ವಿವಿಧ ಪದರಗಳು ಇವೆ ಅತ್ಯಂತ ಉನ್ನತ ಮಟ್ಟದಲ್ಲಿ ನಾವು ವಿವಿಧ ಪದರಗಳನ್ನು ಒಳಗೊಂಡಿರುವ IIoT ಆಧಾರಿತ ವ್ಯವಸ್ಥೆಯನ್ನು ಕುರಿತು ಯೋಚಿಸಬಹುದು ಸಂವೇದನದಂತಹ ಪದರಗಳು ಇದು ನಾವು ಈಗಾಗಲೇ ಇಲ್ಲಿಯವರೆಗೆ ಹೋಗಿದ್ದೇವೆ ನಂತರ ಈ ವಿಭಿನ್ನ ಕೈಗಾರಿಕಾ ಉಪಕರಣಗಳು ಯಂತ್ರೋಪಕರಣಗಳು ಮತ್ತು ಮುಂತಾದವುಗಳಿಂದ ಡೇಟಾವನ್ನು ಗ್ರಹಿಸಿದ ನಂತರ ಕೆಲವು ಪ್ರೋಟೋಕಾಲ್ಗಳನ್ನು ಅನುಸರಿಸಿ ಕೆಲವು ಮಾಧ್ಯಮದ ಮೂಲಕ ಡೇಟಾವನ್ನು ಕಳುಹಿಸಬೇಕಾಗುತ್ತದೆ ಆದ್ದರಿಂದ ಇದು ಈ ಸಂಪರ್ಕದ ಭಾಗವಾಗಿದೆ ಸರಿ ಆದ್ದರಿಂದ ಡೇಟಾವನ್ನು ಸಂವೇದಿಸಿದ ನಂತರ ಕೆಲವು ರೀತಿಯ ಸಂಪರ್ಕದ ಮೂಲಕ ಗ್ರಹಿಸಬೇಕಾಗುತ್ತದೆ ಮತ್ತು ಸಂಪರ್ಕದ ನಂತರ ಮುಂದಿನ ಪದರವು ಸಂಸ್ಕರಣೆಯ ಲೇಯರ್ ಆಗಿರುತ್ತದೆ ಮತ್ತು ಕೆಲವು ರೀತಿಯ ಕ್ರಿಯಾಶೀಲತೆ ಅಥವಾ ನಿಯಂತ್ರಣವನ್ನು ಪ್ರಕ್ರಿಯೆಗೊಳಿಸುವ ಫಲಿತಾಂಶಗಳ ಆಧಾರದ ಮೇಲೆ ಅಥವಾ ನಿಯಂತ್ರಣವನ್ನು ಎಲ್ಲೋ ಹಿಂತಿರುಗಿಸಬೇಕಾಗುತ್ತದೆ ಇವುಗಳು IIoT ಆಧಾರಿತ ವ್ಯವಸ್ಥೆಯ ವಿವಿಧ ಪದರಗಳ ಪದರಗಳಾಗಿವೆ ನಾವು ಯೋಚಿಸಬಹುದು ನಾವು ಈಗ ಈ ಸಂಪರ್ಕ ಭಾಗದ ಮೂಲಕ ಹೋಗೋಣ ಆದ್ದರಿಂದ ನಾವು ಈಗಾಗಲೇ ಸಂವೇದನಾ ಭಾಗವನ್ನು ಅರ್ಥಮಾಡಿಕೊಂಡಿದ್ದೇವೆ ಈಗ ಮುಂದಿನ ಸಂಪರ್ಕ ಭಾಗವು ಬರುತ್ತದೆ ನಾವು ಕೈಗಾರಿಕೆಗಳ ಬಗ್ಗೆ ಮಾತನಾಡುವಾಗ ಕೈಗಾರಿಕಾ ಅವಶ್ಯಕತೆಗಳು ಬಹಳ ನಿರ್ದಿಷ್ಟವಾಗಿವೆ ಕೈಗಾರಿಕಾ ಸಂವಹನವು ನಿರ್ದಿಷ್ಟವಾಗಿ ನಿರ್ದಿಷ್ಟ ಅವಶ್ಯಕತೆಗಳನ್ನು ಹೊಂದಿದೆ ಈ ಅವಶ್ಯಕತೆಗಳೆಂದರೆ ಸಂವಹನ ಸಂಸ್ಕರಣೆ ಎಲ್ಲವನ್ನೂ ನೈಜ ಸಮಯದಲ್ಲಿ ಕನಿಷ್ಠ ವಿಳಂಬದೊಂದಿಗೆ ಎಲ್ಲಾ ವಿಭಿನ್ನ ವಿಷಯಗಳಲ್ಲಿ ಮಾಡಬೇಕಾಗಿದೆ ಅದರ ನಂತರ ಮುಂದಿನ ಪ್ರಮುಖ ಪರಿಗಣನೆಯು ತುಂಬಾ ಕಡಿಮೆ ಕರ್ತವ್ಯ ಚಕ್ರವಿದೆ ಅಲ್ಲಿ ಬಹಳ ಬಹಳ ಕಡಿಮೆ ಡ್ಯೂಟಿ ಸೈಕಲ್ ಇರಲೇಬೇಕು ಆದ್ದರಿಂದ ಇದು ಮೂಲಭೂತವಾಗಿ ಖಚಿತಪಡಿಸುತ್ತದೆ ನಾವು ನಮ್ಮ ಸಂವೇದಕಗಳನ್ನು ಆ ಸಮಯದವರೆಗೆ ಮಾತ್ರ ಸಕ್ರಿಯಗೊಳಿಸಬೇಕು ಅದು ಸಾಕಾಗುತ್ತದೆ ಮತ್ತು ನಂತರ ಸಂವೇದಕವನ್ನು ಸ್ಲೀಪ್ ಮೋಡ್ನಲ್ಲಿ ಇರಿಸಿ ಆದ್ದರಿಂದ ಸಂವೇದಕದ ಕಾರ್ಯಾಚರಣೆಯ ಒಟ್ಟಾರೆ ಚಕ್ರಕ್ಕೆ ಹೋಲಿಸಿದರೆ ಸಕ್ರಿಯ ಮೋಡ್ನ ಅವಧಿಯು ತುಂಬಾ ಕಡಿಮೆಯಿರಬೇಕು ಏಕೆಂದರೆ ವಿಧಾನದೊಂದಿಗಿನ ಅವಶ್ಯಕತೆಗಳ ಕಾರಣದಿಂದಾಗಿ ಯಂತ್ರೋಪಕರಣಗಳು ಕೆಲಸ ಮಾಡುತ್ತವೆ ಇತ್ಯಾದಿ ಆದ್ದರಿಂದ ಅತ್ಯಂತ ಕಡಿಮೆ ಕರ್ತವ್ಯ ಚಕ್ರದ ಅತ್ಯಂತ ಕಠಿಣ ಅವಶ್ಯಕತೆಯಿದೆ ಮೂರನೆಯದು ತುಂಬಾ ಕಡಿಮೆ ಲೇಟೆನ್ಸಿ ಇರಬೇಕು ಲೇಟೆನ್ಸಿ ತುಂಬಾ ಕಡಿಮೆ ಅಗತ್ಯವಿದೆ ಏಕೆಂದರೆ ನೀವು ಏನನ್ನಾದರೂ ಪ್ರಕ್ರಿಯೆಗೊಳಿಸುತ್ತೀರಿ ಎಂದು ಪರಿಗಣಿಸಿ ಮತ್ತು ಪ್ರಕ್ರಿಯೆಯು ತೆಗೆದುಕೊಳ್ಳದಿದ್ದರೆ ಕೆಲವು ಸೆಕೆಂಡುಗಳ ಕ್ರಮದಲ್ಲಿ ಮತ್ತು ಆ ಹೊತ್ತಿಗೆ ಬಹುಶಃ ಕೆಲವು ಕೆಲಸಗಳು ಮುಗಿಯಬೇಕಾಗಿದ್ದ ಕೆಲಸವು ಮುಗಿದಿಲ್ಲ ಮತ್ತು ಕೆಲಸವನ್ನು ನಿರ್ವಹಿಸುವ ಹಂತಕ್ಕೆ ನೀವು ಆ ನಿಯಂತ್ರಣವನ್ನು ಮರಳಿ ಪಡೆಯದಿದ್ದರೆ ಆ ನಿರ್ದಿಷ್ಟ ಕೆಲಸವು ಮೂಲಭೂತವಾಗಿ ಹಾನಿಗೊಳಗಾಗುತ್ತದೆ ಮತ್ತು ಲೇಟೆನ್ಸಿ ಅವಶ್ಯಕತೆಗಳು ತುಂಬಾ ಕಠಿಣವಾಗಿವೆ ಏಕೆಂದರೆ ಅದು ವಿವಿಧ ರೀತಿಯ ಕೈಗಾರಿಕಾ ಅಪಾಯಗಳಿಗೆ ಕಾರಣವಾಗಬಹುದು ಮುಂದಿನದು ಅತಿ ಕಡಿಮೆ ನಡುಗುವಿಕೆಯ ಅವಶ್ಯಕತೆಯಾಗಿದೆ ಜಿಟರ್ ಎಂದರೆ ವಿಳಂಬದ ಬದಲಾವಣೆಯ ದರ ಕೈಗಾರಿಕಾ ಸಂವಹನಕ್ಕೆ ಅಗತ್ಯವಿರುವ ಅತ್ಯಂತ ಕಡಿಮೆ ಜಿಟರ್ ದರ ಇರಬೇಕು ಆದ್ದರಿಂದ ಕೈಗಾರಿಕೆಗಳು ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು IoT ಬಗ್ಗೆ ಮಾತನಾಡುತ್ತಿದ್ದೇವೆ ಮತ್ತು ಪರಿಣಾಮವಾಗಿ ಕೈಗಾರಿಕಾ ಅಗತ್ಯಗಳಿಗಾಗಿ ಅದನ್ನು ಪ್ರಕ್ಷೇಪಿಸುವ ರೀತಿಯ ನಾವು ಕೈಗಾರಿಕಾ IoT ಬಗ್ಗೆ ಮಾತನಾಡುತ್ತಿದ್ದೇವೆ ಆದರೆ ಕೈಗಾರಿಕಾ ವಲಯದಲ್ಲಿ ಸಂವಹನವನ್ನು ಹಿಂತಿರುಗಿ ನೋಡಿದಾಗ ಉತ್ಪಾದನಾ ಘಟಕಗಳು ಮತ್ತು ಮುಂತಾದವುಗಳು ಈಗಾಗಲೇ ಇವೆ ಎಂದು ಹೇಳೋಣ ಆದ್ದರಿಂದ ವಿಭಿನ್ನ ಸಂವಹನ ಅಗತ್ಯತೆಗಳು ಕೈಗಾರಿಕಾ ಬಳಕೆಗೆ ವಿಶ್ವಾಸಾರ್ಹ ಸಂವಹನ ಆ ರೀತಿಯ ಅವಶ್ಯಕತೆಗಳು ಇದ್ದವು ಆದ್ದರಿಂದ ವಿಭಿನ್ನ ಯಂತ್ರಗಳನ್ನು ಸಂವಹನ ಮಾಡುವುದು ಸಹ ಇತ್ತು ಆದರೆ ಅವು ಪ್ರಾಥಮಿಕವಾಗಿ ಅವು ಪ್ರಾಥಮಿಕವಾಗಿ ಸಾಂಪ್ರದಾಯಿಕ ಸಂವಹನ ಕಾರ್ಯವಿಧಾನಗಳನ್ನು ಬಳಸುತ್ತಿವೆ ಮತ್ತು ಪ್ರಾಥಮಿಕವಾಗಿ ಸಂವಹನಕ್ಕಾಗಿ ಮಾರ್ಗದರ್ಶಿ ಮಾಧ್ಯಮದ ತಂತಿ ಮಾಧ್ಯಮದ ಸಹಾಯದಿಂದ ಆದರೆ ಕ್ರಮೇಣ ವಿಭಿನ್ನ ಕ್ಷೇಮ ಅಗತ್ಯತೆಗಳು ಸಹ ಚಿತ್ರಕ್ಕೆ ಬರುತ್ತಿವೆ ಮತ್ತು ಅದೇ ಸಮಯದಲ್ಲಿ ಈ ಸಂವೇದಕವನ್ನು ಸಕ್ರಿಯಗೊಳಿಸಲಾಗಿದೆ ಸಾಧನಗಳು ಮತ್ತು ಸಂವೇದನಾ ಸೈಟ್ಗೆ ಸಮೀಪವಿರುವ ಪ್ರಕ್ರಿಯೆ ಮತ್ತು ಹೆಚ್ಚಿನ ಮಟ್ಟದ ಸಂಸ್ಕರಣೆ ನೈಜ ಸಮಯದ ಪ್ರಕ್ರಿಯೆ ನೈಜ ಸಮಯದ ವಿಶ್ಲೇಷಣೆ ಆದ್ದರಿಂದ ಆ ರೀತಿಯ ಅವಶ್ಯಕತೆಗಳು ಚಿತ್ರಕ್ಕೆ ಬರುತ್ತಿವೆ ಮತ್ತು ಈ ಪ್ರಸ್ತುತ ದೃಷ್ಟಿಕೋನದಲ್ಲಿ ಈ ಸಂವಹನವನ್ನು ಆಸಕ್ತಿದಾಯಕವಾಗಿಸುತ್ತದೆ ಮತ್ತು ಅಲ್ಲಿಯೇ ಈ IIoT ಚಿತ್ರಕ್ಕೆ ಬರುತ್ತಿದೆ ಆದರೆ IIoT ಹೊಸದೇನಲ್ಲ ಆದ್ದರಿಂದ ಒಂದೇ ವಿಷಯವೆಂದರೆ IoT ಅಗತ್ಯತೆಗಳ ನೆರವೇರಿಕೆಗೆ ಸಂಬಂಧಿಸಿದಂತೆ ನಾವು ಕೆಲವು ಕಠಿಣ ಅವಶ್ಯಕತೆಗಳನ್ನು ಹೊಂದಿದ್ದೇವೆ ಮತ್ತು ಅದು IoT ಅನ್ನು ಕೈಗಾರಿಕಾ ಸಂದರ್ಭದಲ್ಲಿ ಹೆಚ್ಚು ಆಸಕ್ತಿಕರಗೊಳಿಸುತ್ತದೆ ಆದ್ದರಿಂದ ನೀವು ಕೈಗಾರಿಕಾ ಸಂವಹನದ ಬಗ್ಗೆ ಮಾತನಾಡುತ್ತಿದ್ದರೆ ಹಿಂತಿರುಗಿ ನೋಡುವುದು ಕೈಗಾರಿಕಾ ಸಂವಹನ ಪರಂಪರೆ ಕೈಗಾರಿಕಾ ಸಂವಹನವು ಪ್ರಾಥಮಿಕವಾಗಿ ಎರಡು ವಿಭಿನ್ನ ತಂತ್ರಜ್ಞಾನಗಳನ್ನು ಆಧರಿಸಿದೆ ಒಂದು ಇಂಡಸ್ಟ್ರಿಯಲ್ ಎತರ್ನೆಟ್ ಮತ್ತು ಎರಡನೆಯದು ಫೀಲ್ಡ್ ಬಸ್ ತಂತ್ರಜ್ಞಾನ ಆದ್ದರಿಂದ ಕೈಗಾರಿಕಾ ಸಂವಹನಕ್ಕೆ ಇವು ಎರಡು ಪ್ರಮುಖ ಆಯಾಮಗಳಾಗಿವೆ ಆದ್ದರಿಂದ ನೈಜ ಸಮಯದ ನಿಯಂತ್ರಣ ಮತ್ತು ಯಾಂತ್ರೀಕೃತಗೊಂಡ ಕೈಗಾರಿಕಾ ಈಥರ್ನೆಟ್ ಪ್ರೋಟೋಕಾಲ್ಗಳನ್ನು ಪ್ರಸ್ತಾಪಿಸಲಾಗಿದೆ ಮತ್ತು Modbus ಆಧಾರಿತ ಪ್ರೋಟೋಕಾಲ್ಗಳಂತಹ ವಿಭಿನ್ನ ಪ್ರೋಟೋಕಾಲ್ಗಳನ್ನು ಸಹ ಪ್ರಸ್ತಾಪಿಸಲಾಗಿದೆ ಇವುಗಳಿಗೆ ನಾವು ಹೋಗಲಿದ್ದೇವೆ ಏಕೆಂದರೆ ಇದು ಬಹಳ ಮುಖ್ಯವಾಗಿದೆ ಕೈಗಾರಿಕಾ IoT ಯ ಸಂದರ್ಭದಲ್ಲಿ ನಾವು ಮೂಲತಃ ಈ ಪರಂಪರೆಯ ಸಂವಹನ ಕಾರ್ಯವಿಧಾನಗಳನ್ನು ಎಸೆಯಲು ಸಾಧ್ಯವಿಲ್ಲ ಮತ್ತು ಅವುಗಳು ಇನ್ನೂ ಉದ್ಯಮದಲ್ಲಿ ಬಳಸಲ್ಪಡುತ್ತವೆ ಆದ್ದರಿಂದ ಏನು ಮಾಡಬೇಕು ಕೈಗಾರಿಕಾ IoT ಸಂದರ್ಭದಲ್ಲಿ ನಾವು ಯಾವುದೇ ಹೊಸ ವಿಷಯಗಳನ್ನು ತರಲು ಪ್ರಯತ್ನಿಸುತ್ತಿದ್ದೇವೆ ನಾವು ಈಗಾಗಲೇ ಸರಿಯಾಗಿ ಇರುವ ಅಸ್ತಿತ್ವದಲ್ಲಿರುವ ಪರಂಪರೆಯ ಸಂವಹನ ಮೂಲಸೌಕರ್ಯದ ಮೇಲೆ ನಿರ್ಮಿಸಬೇಕಾಗಿದೆ ಇಲ್ಲದಿದ್ದರೆ ಅದು ಸಂಪೂರ್ಣ ರೂಪಾಂತರವಾಗಲಿದೆ ಇದು ಸಂಪೂರ್ಣ ರೂಪಾಂತರವಾಗಲಿದೆ ಅದು ಅಪೇಕ್ಷಣೀಯವಲ್ಲ ಆದ್ದರಿಂದ ಅಸ್ತಿತ್ವದಲ್ಲಿರುವ ಕೈಗಾರಿಕಾ ಸಂವಹನ ಮೂಲಸೌಕರ್ಯ ಕಾರ್ಯವಿಧಾನಗಳು ಪ್ರೋಟೋಕಾಲ್ಗಳು ಇತ್ಯಾದಿಗಳ ವಿಕಾಸವನ್ನು ಹೊಂದುವುದು ಮತ್ತು IoT ಅವಶ್ಯಕತೆಗಳನ್ನು ಅಳವಡಿಸಿಕೊಳ್ಳುವುದನ್ನು ಹೆಚ್ಚು ಉಲ್ಲಂಘಿಸುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಇಂಡಸ್ಟ್ರಿಯಲ್ ಎತರ್ನೆಟ್ ಮತ್ತು ಮುಂದಿನದು ಮೂಲತಃ ಫೀಲ್ಡ್ ಬಸ್ ಆಗಿದೆ ನಾವು ಮಾತನಾಡುತ್ತಿರುವ ಫೀಲ್ಡ್ ಬಸ್ ತಂತ್ರಜ್ಞಾನದಲ್ಲಿ ಕೆಲವು ರೀತಿಯ ಸಂವಹನ ಗುಣಮಟ್ಟವನ್ನು ಹೊಂದಿದೆ ಸ್ಥಳೀಯ ಪ್ರದೇಶ ನೆಟ್ವರ್ಕ್ಗಳೊಂದಿಗೆ ಬಳಸಲು ವಿಭಿನ್ನ ಕ್ಷೇತ್ರ ಸಾಧನಗಳ ಕೈಗಾರಿಕಾ ಯಾಂತ್ರೀಕೃತಗೊಂಡ ವಲಯದಲ್ಲಿನ ಉಪಕರಣಗಳು ಕ್ಷೇತ್ರದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಆದ್ದರಿಂದ ಇವುಗಳು ಕ್ಷೇತ್ರದಲ್ಲಿ ಸಮಯ ಬಸ್ ತಂತ್ರಜ್ಞಾನವನ್ನು ಪ್ರಾಥಮಿಕವಾಗಿ ಆವರ್ತಕ ಇನ್ಪುಟ್ ಔಟ್ಪುಟ್ ಡೇಟಾ ವರ್ಗಾವಣೆಯೊಂದಿಗೆ ವ್ಯವಹರಿಸುವ ಉತ್ಪಾದನಾ ಪ್ರಕ್ರಿಯೆಗಳಿಗೆ ಬಳಸಲಾಗುತ್ತದೆ ಆದ್ದರಿಂದ ಇವುಗಳು ಇಲ್ಲಿಯವರೆಗೆ ಕೈಗಾರಿಕಾ ಸಂವಹನ ವಲಯದಲ್ಲಿ ಬಳಸುತ್ತಿರುವ ಎರಡು ಪ್ರಮುಖ ತಂತ್ರಜ್ಞಾನಗಳಾಗಿವೆ ಆದ್ದರಿಂದ ಕೈಗಾರಿಕಾ ಈಥರ್ನೆಟ್ಗೆ ವಿಭಿನ್ನ ಪ್ರೋಟೋಕಾಲ್ಗಳಿವೆ ಮೊದಲನೆಯದು ಮಾಡ್ಬಸ್ TCP Modbus TCP ಅತ್ಯಂತ ಜನಪ್ರಿಯ ಕೈಗಾರಿಕಾ ಎತರ್ನೆಟ್ ಪ್ರೋಟೋಕಾಲ್ ಆಗಿದೆ ಎರಡನೆಯದು ಈಥರ್ ಈಥರ್ಕ್ಯಾಟ್ ಮೂರನೆಯದು ಈಥರ್ನೆಟ್ಐಪಿ ಮುಂದಿನದು ಪ್ರೊಫೈನೆಟ್ ಮತ್ತು TSN ಟೈಮ್ ಸೆನ್ಸಿಟಿವ್ ನೆಟ್ವರ್ಕ್ಗಳು ಇವುಗಳು ಕೈಗಾರಿಕಾ ಸಂವಹನಕ್ಕಾಗಿ ಪ್ರಾಯೋಗಿಕವಾಗಿ ಬಳಸಲಾಗುವ ಕೆಲವು ಕೈಗಾರಿಕಾ ಎತರ್ನೆಟ್ ಪ್ರೋಟೋಕಾಲ್ಗಳಾಗಿವೆ ವಿಶೇಷವಾಗಿ ಉತ್ಪಾದನೆ ಕೈಗಾರಿಕೆಗಳು ಉತ್ಪಾದನಾ ಘಟಕಗಳು ಮತ್ತು ಹೀಗೆ ಇನ್ನೊಂದು ಕ್ಷೇತ್ರ ಬಸ್ ತಂತ್ರಜ್ಞಾನವಾಗಿದೆ ಅಲ್ಲಿ Modbus RTU ಆವೃತ್ತಿಯಂತಹ ವಿಭಿನ್ನ ಪ್ರೋಟೋಕಾಲ್ಗಳು TCP ಆವೃತ್ತಿ Modbus RTU ಅಲ್ಲ ಪ್ರೋಫಿಬಸ್ ಇಂಟರ್ ಬಸ್ ಸಿಸಿ ಲಿಂಕ್ ಡಿವೈಸ್ ನೆಟ್ ಇವು ಫೀಲ್ಡ್ ಬಸ್ ವರ್ಗದಲ್ಲಿ ಫೀಲ್ಡ್ ಬಸ್ನಲ್ಲಿ ಬಳಸಲಾಗುವ ಕೆಲವು ವಿಭಿನ್ನ ಪ್ರೋಟೋಕಾಲ್ಗಳಾಗಿವೆ ಆದ್ದರಿಂದ ನಾವು ModBus TCP ಯೊಂದಿಗೆ ಪ್ರಾರಂಭಿಸುತ್ತೇವೆ ಈ ಹೆಸರೇ ಸೂಚಿಸುವಂತೆ ModBus TCP ಪ್ರೋಟೋಕಾಲ್ಗಳ TCPIP ಸೂಟ್ನ ಮೇಲೆ ನಿರ್ಮಿಸಲಾಗಿದೆ ಆದ್ದರಿಂದ ಇದು ವಿಭಿನ್ನ ಹೊಂದಾಣಿಕೆಯ ಸಾಧನಗಳ ನಡುವೆ ಡೇಟಾ ಪ್ರಸರಣಕ್ಕಾಗಿ TCPIP ಮತ್ತು ಈಥರ್ನೆಟ್ ಅನ್ನು ಬಳಸುತ್ತದೆ ಹೊಂದಾಣಿಕೆಯ ಅರ್ಥ ಅವರು ಒಂದೇ ಭಾಷೆಯನ್ನು ಮಾತನಾಡಬೇಕು ಅವರು ಒಂದೇ ಭಾಷೆಯನ್ನು ಮಾತನಾಡಬೇಕು ಇಬ್ಬರೂ ಒಂದೇ ಪ್ರೋಟೋಕಾಲ್ ಅನ್ನು ಬಳಸಬೇಕಾಗುತ್ತದೆ ಆಗ ಮಾತ್ರ ಸಂವಹನ ಸಂಭವಿಸುತ್ತದೆ ಪ್ರೋಟೋಕಾಲ್ಗಳ TCPIP ಸೂಟ್ ಅನ್ನು ಬಳಸಲಾಗುತ್ತದೆ ಮತ್ತು ಅದರ ಮೇಲೆ Modbus ಅನ್ನು ಬಳಸಲಾಗುತ್ತದೆ ಆದ್ದರಿಂದ ನೀವು TCPIP ಈಥರ್ನೆಟ್ ಮತ್ತು Modbus TCP ಅನ್ನು ಅಸ್ತಿತ್ವದಲ್ಲಿರುವ TCP IP ಈಥರ್ನೆಟ್ ಪ್ರೋಟೋಕಾಲ್ಗಳ ಮೇಲೆ ನಿರ್ಮಿಸಿರುವಿರಿ ಆದ್ದರಿಂದ ಪ್ರಾಸಂಗಿಕವಾಗಿ Modbus TCP ಅನ್ನು ಇಂದಿನ ಷ್ನೇಯ್ಡರ್ ಎಲೆಕ್ಟ್ರಿಕ್ನಿಂದ ಪ್ರಸ್ತಾಪಿಸಲಾಗಿದೆ ಇದನ್ನು ಮೊದಲು Modicon Inc ಎಂದು ಕರೆಯಲಾಗುತ್ತಿತ್ತು ಮತ್ತು Schneider Electric ಅಥವಾ Modicon ಅವರ ಯೋಜನೆಗಳಲ್ಲಿ ನಿಮಗೆ ತಿಳಿದಿರುವ ಕೆಲವು ಉದ್ಯಮದ ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸಲು ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ಆ ಅವಶ್ಯಕತೆಗಳನ್ನು ಪೂರೈಸಲು ನಿರ್ದಿಷ್ಟವಾಗಿ ವಿಶ್ವಾಸಾರ್ಹ ಸಂವಹನ ಕಡಿಮೆ ಸುಪ್ತ ಸಂವಹನದಂತಹ ಅವಶ್ಯಕತೆಗಳನ್ನು ಪೂರೈಸಲು ಬಳಸುತ್ತಾರೆ ಈ ರೀತಿಯ ಪ್ರೋಟೋಕಾಲ್ ಅಗತ್ಯವಿದೆ ಏಕೆಂದರೆ TCP IP ರೂಪದಲ್ಲಿ ಅಸ್ತಿತ್ವದಲ್ಲಿರುವ TCP IP ಪ್ರೋಟೋಕಾಲ್ ಹೆಚ್ಚು ಸೂಕ್ತವಲ್ಲ ಆದ್ದರಿಂದ ಉತ್ಪಾದನಾ ಸ್ಥಾವರಗಳಲ್ಲಿ ಕೈಗಾರಿಕಾ ಸಂವಹನ ಅಗತ್ಯತೆಗಳಿಗೆ ಬಳಸಲು ಅದನ್ನು ಮಾರ್ಪಡಿಸಬೇಕು ಷ್ನೇಯ್ಡರ್ ಎಲೆಕ್ಟ್ರಿಕ್ ತಮ್ಮದೇ ಆದ ಪ್ರೋಟೋಕಾಲ್ನೊಂದಿಗೆ ಬಂದರು ಇದು ನಂತರ ಬಳಸುವುದಕ್ಕಾಗಿ ಉದ್ಯಮದ ಗುಣಮಟ್ಟದ ಸಂವಹನ ಪ್ರೋಟೋಕಾಲ್ನಂತೆ ಆಯಿತು ಮತ್ತು TCP ಯಾವುದು ಜನಪ್ರಿಯವಾಗಿ ಬಳಸುವ ಪ್ರೋಟೋಕಾಲ್ ಪ್ರಸ್ತುತವಾಗಿದೆ ಆದ್ದರಿಂದ ModBus TCP ಅವರು ಹೊಂದಿರುವ ವಿಭಿನ್ನ ಸಾಧನಗಳಲ್ಲಿ ವಿಭಿನ್ನ ರೀತಿಯ ಸಂವಹನವನ್ನು ಹೊಂದಿದೆ ಆದ್ದರಿಂದ ಮೊದಲನೆಯದಾಗಿ ಅವರು ಸಂವಹನಕ್ಕಾಗಿ ಕ್ಲೈಂಟ್ ಸರ್ವರ್ ಆಧಾರಿತ ಕಾರ್ಯವಿಧಾನವನ್ನು ಬಳಸುತ್ತಾರೆ ಇದು ಕ್ಲೈಂಟ್ ಸರ್ವರ್ ಯಾಂತ್ರಿಕತೆ ಏನು ಎಂದು ಚೆನ್ನಾಗಿ ತಿಳಿದಿದೆ ಕ್ಲೈಂಟ್ ಸರ್ವರ್ ಸಂವಹನವನ್ನು ಬಳಸಲಾಗುತ್ತದೆ ಮತ್ತು ಅದಕ್ಕಾಗಿ ಕ್ಲೈಂಟ್ ಮತ್ತು ಸರ್ವರ್ ನಡುವಿನ ಸಂವಹನಕ್ಕಾಗಿ TCPIP ಸಾಂಪ್ರದಾಯಿಕ ಒಂದನ್ನು ಬಳಸಲಾಗುತ್ತದೆ ಮುಂದಿನದು ಸೇತುವೆಗಳು ಮಾರ್ಗನಿರ್ದೇಶಕಗಳು ಗೇಟ್ವೇಗಳು ಇತ್ಯಾದಿಗಳಂತಹ ಸಾಧನಗಳು ಇದು ನೆಟ್ವರ್ಕ್ನ ವಿವಿಧ ಭಾಗಗಳನ್ನು ಪರಸ್ಪರ ಜೋಡಿಸುತ್ತದೆ ಆದ್ದರಿಂದ ಅದು ಈ ಅಂತರ್ ಸಂಯೋಜಿತ ಸಾಧನಗಳ ಭಾಗವಾಗಿದೆ ಮತ್ತು ಮೂರನೆಯದು ಮೂಲತಃ ಸೀರಿಯಲ್ ಲೈನ್ ಸಬ್ ನೆಟ್ವರ್ಕ್ ಆಗಿದ್ದು ಅದು ಮೂಲತಃ ಕ್ಲೈಂಟ್ ಮತ್ತು ಸರ್ವರ್ ನಡುವಿನ ಲಿಂಕ್ಗಳನ್ನು ನೀಡುತ್ತದೆ ಆದ್ದರಿಂದ ಇವುಗಳು ಸಂವಹನ ವ್ಯವಸ್ಥೆಯ ಮೂರು ಭಾಗಗಳಾಗಿವೆ ಇದನ್ನು ಮಾಡ್ಬಸ್ TCP ಪ್ರೋಟೋಕಾಲ್ನಲ್ಲಿ ಬಳಸಲಾಗುತ್ತದೆ ಆದ್ದರಿಂದ ಇವುಗಳು ಕೆಲವು ವೈಶಿಷ್ಟ್ಯಗಳಾಗಿವೆ ಹಲವು ವಿಭಿನ್ನ ವೈಶಿಷ್ಟ್ಯಗಳಿವೆ ನಾನು ಕೆಲವು ಪ್ರಮುಖವಾದವುಗಳ ಬಗ್ಗೆ ಮಾತನಾಡುತ್ತೇನೆ ಆದ್ದರಿಂದ Modbus TCP ಪ್ರೋಟೋಕಾಲ್ನ ಕೆಲವು ಪ್ರಮುಖ ವೈಶಿಷ್ಟ್ಯಗಳು ಇಲ್ಲಿವೆ ಆದ್ದರಿಂದ ಸ್ಟ್ಯಾಂಡರ್ಡ್ ಡೇಟಾ ಫ್ರೇಮ್ ಅನ್ನು ಮೂಲಭೂತವಾಗಿ ಮಾಡ್ಬಸ್ ಟಿಸಿಪಿಯಲ್ಲಿ TCP ಫ್ರೇಮ್ಗೆ ಸ್ಟ್ಯಾಂಡರ್ಡ್ ಡೇಟಾ ಫ್ರೇಮ್ಗೆ ಅಳವಡಿಸಲಾಗಿದೆ ಇದು TCP ಫ್ರೇಮ್ಗೆ ಮಾಹಿತಿಯನ್ನು ಒಯ್ಯುತ್ತದೆ ಆದ್ದರಿಂದ ಪ್ರೋಟೋಕಾಲ್ ಮೂಲಭೂತವಾಗಿ ಡೇಟಾ ಚೌಕಟ್ಟಿನಲ್ಲಿ ಎರಡು ಘಟಕಗಳನ್ನು ವ್ಯಾಖ್ಯಾನಿಸುತ್ತದೆ ಒಂದನ್ನು ಅಪ್ಲಿಕೇಶನ್ ಡೇಟಾ ಘಟಕ ಎಂದು ಕರೆಯಲಾಗುತ್ತದೆ ಇನ್ನೊಂದು ಪ್ರೋಟೋಕಾಲ್ ಡೇಟಾ ಘಟಕವಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಈ ಸಂಪೂರ್ಣ ವಿಷಯವು ಅಪ್ಲಿಕೇಶನ್ ಡೇಟಾ ಘಟಕವಾಗಿದೆ ಮತ್ತು ಈ ಭಾಗವು ಪ್ರೋಟೋಕಾಲ್ ಡೇಟಾ ಘಟಕವಾಗಿದೆ ಆದ್ದರಿಂದ ಮೂಲತಃ ಪ್ರೋಟೋಕಾಲ್ ಡೇಟಾ ಘಟಕವು ಕ್ರಿಯಾತ್ಮಕ ಕೋಡ್ ಫಂಕ್ಷನ್ ಕೋಡ್ ಮತ್ತು ನಿಜವಾದ ಡೇಟಾವನ್ನು ಹೊಂದಿದೆ ಮತ್ತು ಅಪ್ಲಿಕೇಶನ್ ಡೇಟಾ ಘಟಕವು PDU ಜೊತೆಗೆ ಹೆಚ್ಚುವರಿ ವಿಳಾಸವನ್ನು ಒಳಗೊಂಡಿದೆ ಆದ್ದರಿಂದ ಈ ADU ಅಪ್ಲಿಕೇಶನ್ ಡೇಟಾ ವಿಳಾಸ ಡೇಟಾ ಘಟಕವು ಕೆಲವು ಹೆಡರ್ ಅನ್ನು ಹೊಂದಿದೆ ಇದನ್ನು MBAP ಎಂದು ಕರೆಯಲಾಗುತ್ತದೆ MBAP ಎಂದರೆ ಮಾಡ್ಬಸ್ ಅಪ್ಲಿಕೇಶನ್ ಪ್ರೋಟೋಕಾಲ್ ಹೆಡರ್ ಇದು 7 ಬೈಟ್ಗಳ ಉದ್ದವಾಗಿದೆ ಮತ್ತು ಈ ಹೆಡರ್ ರಚನೆಯು ಇಲ್ಲಿ ಮುಗಿದಿದೆ ಆದ್ದರಿಂದ ವಹಿವಾಟು ಗುರುತಿಸುವಿಕೆಯ 2 ಬೈಟ್ಗಳು ಪ್ರೋಟೋಕಾಲ್ ಗುರುತಿಸುವಿಕೆಯ 2 ಬೈಟ್ಗಳು ನಿಜವಾದ ಉದ್ದದ 2 ಬೈಟ್ಗಳು ಮತ್ತು ಯುನಿಟ್ ಐಡೆಂಟಿಫೈಯರ್ನ 1 ಬೈಟ್ಗಳು ಇದು Modbus ಅಪ್ಲಿಕೇಶನ್ ಪ್ರೋಟೋಕಾಲ್ ಹೆಡರ್ MBAP ರಚನೆ ಆದ್ದರಿಂದ ನಾವು ಮುಂದೆ ಹೋಗಿ ಇತರ ವೈಶಿಷ್ಟ್ಯಗಳನ್ನು ನೋಡೋಣ Modbus TCP ಸಂಪರ್ಕ ಆಧಾರಿತ ಪ್ರೋಟೋಕಾಲ್ ಆಗಿದೆ ಮತ್ತು ನಾನು ಮೊದಲೇ ಹೇಳಿದಂತೆ ಕ್ಲೈಂಟ್ ಸರ್ವರ್ನೊಂದಿಗೆ ಸಂವಹನ ನಡೆಸಲು ಕ್ಲೈಂಟ್ ಸರ್ವರ್ ಆರ್ಕಿಟೆಕ್ಚರ್ ಅನ್ನು ಬಳಸುತ್ತದೆ ಮತ್ತು TCPIP ಸೂಟ್ನ TCP ಪ್ರೋಟೋಕಾಲ್ ಅನ್ನು ಬಳಸಿಕೊಂಡು ಕ್ಲೈಂಟ್ಗೆ ಹಿಂತಿರುಗಲು ಸರ್ವರ್ಗೆ ಪ್ರತಿಕ್ರಿಯಿಸಲು ಈಗ Modbus TCP ಯಲ್ಲಿ ಗ್ರಾಹಕರು ಮೂಲತಃ ಮಾಸ್ಟರ್ಸ್ ಮತ್ತು ಸರ್ವರ್ಗಳು ಗುಲಾಮರು ಆದ್ದರಿಂದ ಕ್ಲೈಂಟ್ ಮತ್ತು ಸರ್ವರ್ ನಡುವೆ ಮಾಸ್ಟರ್ ಸ್ಲೇವ್ ರೀತಿಯ ಸಂವಹನ ನಡೆಯುತ್ತದೆ ಆದ್ದರಿಂದ ಯಜಮಾನನು ಗುಲಾಮರನ್ನು ಕೇಳುವ ರೀತಿಯಲ್ಲಿಯೇ ನಾನು ಈ ಪದಗಳಿಂದ ಹೆಚ್ಚು ಪ್ರಭಾವಿತನಾಗಿಲ್ಲ ಆದರೆ ಇದನ್ನೇ ಗುಲಾಮ ಎಂಬ ಪದವನ್ನು ಬಳಸಲಾಗಿದೆ ಅಥವಾ ಮಾಸ್ಟರ್ ಇದು ನನಗೆ ಬಳಸಲು ತುಂಬಾ ಆರಾಮದಾಯಕ ಪದವಲ್ಲ ಆದರೆ ಬಿಡಿ ನಾವು ಸಾಹಿತ್ಯದಲ್ಲಿ ಬಳಸಲಾಗುವ ಪದಗಳನ್ನು ಬಳಸಲು ಮುಂದುವರಿಸುತ್ತೇವೆ ಆದ್ದರಿಂದ ಯಜಮಾನರು ಮೂಲತಃ ಯಜಮಾನರು ಗುಲಾಮರನ್ನು ಕೆಲವು ಕೆಲಸಗಳನ್ನು ಮಾಡಲು ಕೇಳುವ ರೀತಿಯಲ್ಲಿಯೇ ಇಲ್ಲಿ ಕ್ಲೈಂಟ್ಗಳು ಕೆಲವು ಕೆಲಸವನ್ನು ಮಾಡಲು ಸರ್ವರ್ಗಳನ್ನು ಕೇಳುತ್ತಾರೆ ಮತ್ತು ಸರ್ವರ್ಗಳು ಮತ್ತೆ ಪ್ರತಿಕ್ರಿಯಿಸುತ್ತವೆ ಅದೇ ರೀತಿ ಜೀತದಾಳುಗಳು ಕೆಲಸ ಮಾಡಿ ಯಜಮಾನರಿಗೆ ಪ್ರತಿಸ್ಪಂದಿಸುವಂತೆ ಇಲ್ಲಿಯೂ ಸರ್ವರಿಗೂ ಉತ್ತರ ಸಿಗುತ್ತದೆ ಆದ್ದರಿಂದ Modbus TCP ಮೂಲತಃ ಒಂದು ಸಮಯದಲ್ಲಿ 10 ಸಕ್ರಿಯ ಸಂಪರ್ಕಗಳು ಅಥವಾ ಸಾಕೆಟ್ಗಳನ್ನು ಬೆಂಬಲಿಸುತ್ತದೆ ಮುಂದೆ ಪ್ರೋಟೋಕಾಲ್ ಎಥರ್ಕ್ಯಾಟ್ ಪ್ರೋಟೋಕಾಲ್ ಮತ್ತು ಸಿಎಟಿಯ ಪೂರ್ಣ ರೂಪವೆಂದರೆ ಕಂಟ್ರೋಲ್ ಆಟೊಮೇಷನ್ ಟೆಕ್ನಾಲಜಿ ಮತ್ತು ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ EtherCAT ಅನ್ನು ತಂತ್ರಜ್ಞಾನ ಗುಂಪು EtherCat EtherCAT ತಂತ್ರಜ್ಞಾನ ಗುಂಪು ETG ಅಭಿವೃದ್ಧಿಪಡಿಸಿದೆ ಇದು ಈ ಎತರ್ನೆಟ್ CAT ಪ್ರೋಟೋಕಾಲ್ ಅನ್ನು ಅಭಿವೃದ್ಧಿಪಡಿಸಿದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಎರಡು ವಿಭಿನ್ನ ಕೈಗಾರಿಕಾ ಮಾನದಂಡಗಳನ್ನು ಆಧರಿಸಿದೆ ಒಂದು IEC 61158 ಮತ್ತು ಇನ್ನೊಂದು 61784 ಇವು ಎರಡು ಕೈಗಾರಿಕಾ ಅಂತರರಾಷ್ಟ್ರೀಯ ಮಾನದಂಡಗಳಾಗಿವೆ ಮತ್ತು ಈಥರ್ ಈಥರ್ನೆಟ್ CAT ಪ್ರೋಟೋಕಾಲ್ ಅನ್ನು ಪ್ರಸ್ತಾಪಿಸಲಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಪ್ರಮಾಣಿತ IEEE 802 3 ಅನ್ನು ಬಳಸಿಕೊಂಡು ಮಾಸ್ಟರ್ ಸ್ಲೇವ್ ಆರ್ಕಿಟೆಕ್ಚರ್ ಅನ್ನು ಅನುಸರಿಸುತ್ತದೆ ಅಂದರೆ ಎತರ್ನೆಟ್ ಸ್ಟ್ಯಾಂಡರ್ಡ್ ಎತರ್ನೆಟ್ ಅನ್ನು ಬಳಸಲಾಗುತ್ತದೆ ಮತ್ತು ಮಾಸ್ಟರ್ ಸ್ಲೇವ್ ಸಂವಹನವು ಮೂಲಭೂತವಾಗಿ ಈ ನಿರ್ದಿಷ್ಟ 802 3 ಈಥರ್ನೆಟ್ ಮಾನದಂಡವನ್ನು ಅನುಸರಿಸುತ್ತದೆ ಮತ್ತು ಈಥರ್ಕ್ಯಾಟ್ ಬಳಕೆಗಾಗಿ ಅಪ್ಲಿಕೇಶನ್ ಪ್ರದೇಶಗಳು ಮೂಲತಃ ವ್ಯವಸ್ಥೆಗಳಾಗಿವೆ ಅಲ್ಲಿ ಸಮಯ ಸೂಕ್ಷ್ಮತೆಯ ಅವಶ್ಯಕತೆಯಿದೆ ಅಲ್ಲಿ ಸಮಯ ಸೂಕ್ಷ್ಮ ಸನ್ನಿವೇಶಗಳಿವೆ ಮತ್ತು ಮೂಲತಃ ಈ ಸನ್ನಿವೇಶಗಳು ಉದ್ಯೋಗಗಳು ಯಾವಾಗ ಇರಬೇಕಾಗುತ್ತವೆ ಎಂಬುದರ ಮೂಲಕ ನಿರ್ದಿಷ್ಟ ಸಮಯವನ್ನು ಪೂರೈಸಬೇಕಾಗುತ್ತದೆ ಪೂರ್ಣಗೊಂಡಿದೆ ಅಥವಾ ಕೆಲವು ಪ್ರಕ್ರಿಯೆಯು ಪೂರ್ಣಗೊಳ್ಳಬೇಕು ಮತ್ತು ಇದನ್ನು ಸಾಮಾನ್ಯವಾಗಿ ಹೆಚ್ಚಿನ ವೇಗದ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ ಮತ್ತು ಕೈಗಾರಿಕಾ ಯಂತ್ರಗಳು ಸಾಮಾನ್ಯವಾಗಿ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಈ ವಿಭಿನ್ನ ಕೈಗಾರಿಕಾ ಯಂತ್ರಗಳಿಂದ ಸಾಕಷ್ಟು ಬ್ಯಾಚ್ ಸಂಸ್ಕರಣೆ ಮತ್ತು ಹೆಚ್ಚಿನ ವೇಗದ ಸಂಸ್ಕರಣೆ ನಡೆಯುತ್ತದೆ ಆದ್ದರಿಂದ ನೀವು ನೋಡುವಂತೆ ಈ ಪ್ರೋಟೋಕಾಲ್ಗಳೊಂದಿಗೆ ಬರಲು ಉದ್ಯಮದ ನಿರ್ದಿಷ್ಟ ಅವಶ್ಯಕತೆಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತು ಈಥರ್ಕ್ಯಾಟ್ ಅಂತಹ ಒಂದು ಪ್ರೋಟೋಕಾಲ್ ಆಗಿದೆ ಇದು ಈ ನಿರ್ದಿಷ್ಟ ಅಗತ್ಯವನ್ನು ಪೂರೈಸುತ್ತದೆ ಆದ್ದರಿಂದ EtherCat ನ ಕೆಲವು ವೈಶಿಷ್ಟ್ಯಗಳು ಇಲ್ಲಿವೆ ಕ್ಲೈಂಟ್ ಮತ್ತು ಸರ್ವರ್ ನಡುವಿನ ವಿನಿಮಯವನ್ನು ಪತ್ತೆಹಚ್ಚಲು ಇದು ಮಾಸ್ಟರ್ ಸ್ಲೇವ್ ಪ್ರೋಟೋಕಾಲ್ ಅನ್ನು ಸಹ ಬಳಸುತ್ತದೆ ಮತ್ತು ಇದನ್ನು PDO ಎಂದು ಕರೆಯಲ್ಪಡುವ ರೂಪದಲ್ಲಿ ಮಾಡಲಾಗುತ್ತದೆ ಇದು ಪ್ರಕ್ರಿಯೆ ಡೇಟಾ ವಸ್ತುವಾಗಿದೆ ಇದನ್ನು ಟೆಲಿಗ್ರಾಮ್ ಎಂದೂ ಕರೆಯಲಾಗುತ್ತದೆ ಈಗ ಈಥರ್ಕ್ಯಾಟ್ನಲ್ಲಿ ಈ ಟೆಲಿಗ್ರಾಮ್ ಅನ್ನು ಈ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗಿದೆ ಟೆಲಿಗ್ರಾಮ್ ಸಂಸ್ಕರಿಸಿದ ಡೇಟಾ ಮತ್ತು ಹೆಡರ್ ಆಗಿದೆ ಒಟ್ಟಿಗೆ ಇದು ಟೆಲಿಗ್ರಾಮ್ ಅಥವಾ ಈಥರ್ಕ್ಯಾಟ್ನಲ್ಲಿ ಪಿಡಿಒ ಅನ್ನು ರೂಪಿಸುತ್ತದೆ ಆದ್ದರಿಂದ ಗುಲಾಮರನ್ನು ಹಿಂತಿರುಗಿಸುವುದು ಇದು ಮಾಸ್ಟರ್ ಸ್ಲೇವ್ ಸಂವಹನ ಎಂದು ನಾನು ಹೇಳಿದೆ ಆದ್ದರಿಂದ ಗುಲಾಮರು ಮೂಲಭೂತವಾಗಿ ಮಲ್ಟಿಕಾಸ್ಟ್ ಅಥವಾ ಪ್ರಸಾರ ಸಂವಹನವನ್ನು ಅನುಸರಿಸುತ್ತಾರೆ ಮತ್ತು ಪ್ರತಿ PDO ಹಲವಾರು ಗುಲಾಮರನ್ನು ಸೂಚಿಸುವ ವಿಶಿಷ್ಟ ವಿಳಾಸವನ್ನು ಹೊಂದಿರುತ್ತದೆ ಆದ್ದರಿಂದ ಪ್ರತಿ ಟೆಲಿಗ್ರಾಮ್ ಮೂಲತಃ ಈಥರ್ಕ್ಯಾಟ್ನಲ್ಲಿ 4 ಗಿಗಾಬೈಟ್ಗಳವರೆಗೆ ಮೆಮೊರಿಯನ್ನು ಬಳಸುತ್ತದೆ ಇತರ ವೈಶಿಷ್ಟ್ಯಗಳು ಕಡಿಮೆ ಡ್ಯೂಟಿ ಸೈಕಲ್ ಅವಶ್ಯಕತೆ ಆದ್ದರಿಂದ ಸುಮಾರು 100 ಮೈಕ್ರೋಸೆಕೆಂಡ್ಗಳಿಗಿಂತ ಕಡಿಮೆ ಡ್ಯೂಟಿ ಸೈಕಲ್ಗಳನ್ನು ಪೂರೈಸುವುದು ಕಡಿಮೆ ನಡುಗುವಿಕೆ ಉತ್ತಮ ಸಿಂಕ್ರೊನೈಸೇಶನ್ ಆದ್ದರಿಂದ ಇವೆಲ್ಲವೂ EtherCat ನೊಂದಿಗೆ ಡೇಟಾ ವಿನಿಮಯಕ್ಕೆ ಅಗತ್ಯತೆಗಳಾಗಿವೆ ಮತ್ತು EtherCat ನಲ್ಲಿನ ಡೇಟಾ ಪ್ರಸರಣ ವ್ಯಾಪ್ತಿಯು ಸಾಮಾನ್ಯವಾಗಿ ಆ ರೀತಿಯ ತ್ರೈಮಾಸಿಕದಲ್ಲಿ ಸುಮಾರು 200 Mbps 200 Mbps ದರದಲ್ಲಿರುತ್ತದೆ ಮತ್ತು ಭದ್ರತೆಯ ವಿಷಯದಲ್ಲಿ ಭದ್ರತೆ ಮಾತ್ರವಲ್ಲ ದೋಷ ತಿದ್ದುಪಡಿ ದೋಷ ಪತ್ತೆ ದೋಷ ಪತ್ತೆ ಮತ್ತು ನಿಯಂತ್ರಣ ಇತ್ಯಾದಿ CRC ಚೆಕ್ಗಳು ಕೆಲವು ಆಧಾರಿತ ದೋಷ ಪತ್ತೆ ಅಥವಾ ದೋಷ ಗುರುತಿಸುವಿಕೆಯನ್ನು ತೆಗೆದುಕೊಳ್ಳುತ್ತವೆ ಅಲ್ಲಿ ಕಾರ್ಯವಿಧಾನಗಳನ್ನು ಬಳಸಲಾಗುತ್ತದೆ ಆದರೆ ಈ ರೀತಿಯ CRC ಆಧಾರಿತ ಚೆಕ್ಸಮ್ ಕಾರ್ಯವಿಧಾನದ ಸಹಾಯದಿಂದ ದೋಷಗಳನ್ನು ಕಂಡುಹಿಡಿಯಲಾಗುತ್ತದೆ ಟ್ರೀ ಟೋಪೋಲಜಿ ಸ್ಟಾರ್ ಟೋಪೋಲಜಿ ಲೈನ್ ಟೋಪೋಲಜಿ ರಿಂಗ್ ಟೋಪೋಲಜಿ ಹೈಬ್ರಿಡ್ ಟೋಪೋಲಜಿ ವಿವಿಧ ರೀತಿಯ ನೆಟ್ವರ್ಕ್ ಟೋಪೋಲಜಿಗಳನ್ನು ಈಥರ್ಕ್ಯಾಟ್ ಬೆಂಬಲಿಸುತ್ತದೆ ಮುಂದೆ ಪ್ರೋಟೋಕಾಲ್ ಎತರ್ನೆಟ್IP ಬರುತ್ತದೆ ಆದ್ದರಿಂದ ಈ ಎತರ್ನೆಟ್IP ಪ್ರೋಟೋಕಾಲ್ಗಳ ಪ್ರಮಾಣಿತ IP ಸೂಟ್ ಮತ್ತು ಈಥರ್ನೆಟ್ ಅನ್ನು ಆಧರಿಸಿದೆ ಇದು IEEE 82 3 ಕಂಪ್ಲೈಂಟ್ ಆಗಿದೆ ಆದ್ದರಿಂದ ಈ ಈಥರ್ನೆಟ್ IP ಪ್ರೋಟೋಕಾಲ್ ಸಾಮಾನ್ಯ ಕೈಗಾರಿಕಾ ಪ್ರೋಟೋಕಾಲ್ ಸಾಮಾನ್ಯ ಕೈಗಾರಿಕಾ ಪ್ರೋಟೋಕಾಲ್ CIP ಸಾಮಾನ್ಯ ಕೈಗಾರಿಕಾ ಪ್ರೋಟೋಕಾಲ್ ಮತ್ತು ಈಥರ್ನೆಟ್ IP ಮೂಲಭೂತವಾಗಿ ಸಂಭವಿಸುತ್ತದೆ CIP ಮೇಲೆ Ethernet CIP ಮೇಲೆ Ethernet ಮತ್ತು CIP ಕೈಗಾರಿಕಾ ಅನ್ವಯಗಳಿಗೆ ಏಕೀಕೃತ ಸಂವಹನ ವಾಸ್ತುಶಿಲ್ಪವನ್ನು ಒದಗಿಸುತ್ತದೆ ಆದ್ದರಿಂದ CIP ಮೂಲತಃ ಸಾಮಾನ್ಯ ಕೈಗಾರಿಕಾ ಪ್ರೋಟೋಕಾಲ್ ಆಗಿದೆ ಇದು ಮಾಧ್ಯಮ ಸ್ವತಂತ್ರ ಸಂಪರ್ಕ ಆಧಾರಿತ ವಸ್ತು ಆಧಾರಿತ ಮತ್ತು ಪ್ರಾಥಮಿಕವಾಗಿ ಯಾಂತ್ರೀಕೃತಗೊಂಡ ಆಧಾರಿತ ಅಪ್ಲಿಕೇಶನ್ಗಳ ಕಡೆಗೆ ಗುರಿಯಾಗಿದೆ ಆದ್ದರಿಂದ ನೀವು ಈಗ ಅರ್ಥಮಾಡಿಕೊಂಡಂತೆ ಅದು ಏಕೆ ಉದ್ಯಮ ಆಧಾರಿತವಾಗಿದೆ ಆದ್ದರಿಂದ ಈಥರ್ನೆಟ್ ಐಪಿ ಪ್ರೋಟೋಕಾಲ್ ಒಟ್ಟಾರೆಯಾಗಿ ವಿವಿಧ ಕೈಗಾರಿಕಾ ಅಗತ್ಯಗಳನ್ನು ಪೂರೈಸುತ್ತಿದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಡಿವೈಸ್ ನೆಟ್ ಪ್ರೋಟೋಕಾಲ್ ಮತ್ತು ಕಂಟ್ರೋಲ್ ನೆಟ್ ಪ್ರೋಟೋಕಾಲ್ನಲ್ಲಿ ಬಳಸಿದ ಲೇಯರ್ಗಳಿಂದ ನಿರ್ಮಿಸಲಾಗಿದೆ ನಾವು ಇವುಗಳನ್ನು ಹೆಚ್ಚು ವಿವರವಾಗಿ ನೋಡುತ್ತೇವೆ ನಂತರ ಆದರೆ ನಿಮ್ಮ ಮಾಹಿತಿಗಾಗಿ ಸಾಧನವನ್ನು ಹೆಣೆದ ಮತ್ತು ನಿಯಂತ್ರಣ ನಿವ್ವಳ ಒಟ್ಟಿಗೆ ಮೂಲಭೂತವಾಗಿ ಈಥರ್ನೆಟ್ IP ಯ ವಿವಿಧ ಪದರಗಳನ್ನು ನಿಯಂತ್ರಿಸುತ್ತದೆ ಆದ್ದರಿಂದ EtherNetIP ನಲ್ಲಿ ಎರಡು ರೀತಿಯ ಸಂವಹನಗಳಿವೆ ಸ್ಪಷ್ಟ ಮತ್ತು ಸೂಚ್ಯ ಸಂವಹನ ಸ್ಪಷ್ಟ ಸಂವಹನವು ವಿವಿಧ ಸಾಧನಗಳ ನಡುವೆ ಸಾರ್ವತ್ರಿಕ ವಿವಿಧೋದ್ದೇಶ ಪ್ರಸರಣವನ್ನು ಒದಗಿಸುತ್ತದೆ ಮತ್ತು ಸಾಮಾನ್ಯವಾಗಿ ಸಂದೇಶ ವರ್ಗಾವಣೆಯು ಈ ಸ್ಪಷ್ಟ ರೀತಿಯ ಸಂವಹನದಲ್ಲಿ ಅಸಮಕಾಲಿಕವಾಗಿರುತ್ತದೆ ಸ್ಪಷ್ಟವಾದ ಸಮಯವಲ್ಲದ ನಿರ್ಣಾಯಕ ಮಾಹಿತಿಯನ್ನು ನಿಭಾಯಿಸುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನೈಜ ಸಮಯದ ಇನ್ಪುಟ್ ಔಟ್ಪುಟ್ ಡೇಟಾ ಅವಶ್ಯಕತೆಗಳನ್ನು ಸೂಚ್ಯವಾಗಿ ನಿಭಾಯಿಸುತ್ತದೆ ಇಲ್ಲಿ ಸಂದೇಶ ವರ್ಗಾವಣೆಯು ಸಿಂಕ್ರೊನಸ್ ಆಗಿರುವ ಸ್ಪಷ್ಟವಾದ ಸಂದರ್ಭದಲ್ಲಿ ಭಿನ್ನವಾಗಿ ಇಲ್ಲಿ ಸಂದೇಶ ವರ್ಗಾವಣೆಯು ನಿರಂತರವಾಗಿರುತ್ತದೆ ಮತ್ತು ಸೂಚ್ಯ ರೀತಿಯ ಸಂವಹನವು ಮಾಸ್ಟರ್ ಮತ್ತು ಕ್ಲೈಂಟ್ಗಳ ನಡುವೆ ವಿಭಿನ್ನ ಮತ್ತು ವಿಶೇಷ ಉದ್ದೇಶದ ಪ್ರಸರಣವನ್ನು ಒದಗಿಸುತ್ತದೆ ಎತರ್ನೆಟ್ IP ಸ್ಟಾರ್ ಟೋಪೋಲಜಿಯನ್ನು ಬಳಸುತ್ತದೆ ಮತ್ತು ಸಮಯವನ್ನು ನೋಡಿ 2117 ಇದು ಪ್ರತಿ ಸೆಕೆಂಡಿಗೆ ಸುಮಾರು 1500 ಬೈಟ್ಗಳ ಡೇಟಾ ದರವನ್ನು ಬೆಂಬಲಿಸುತ್ತದೆ ಮತ್ತು ಇದನ್ನು ಮುಖ್ಯವಾಗಿ ಈಥರ್ನೆಟ್ IP ಪ್ರೋಟೋಕಾಲ್ ಅನ್ನು ಮುಖ್ಯವಾಗಿ PC ಗಳು ರೋಬೋಟ್ಗಳು ಇನ್ಪುಟ್ ಔಟ್ಪುಟ್ ಸಾಧನಗಳು PLC ಗಳು ಮತ್ತು ಅವುಗಳ ನಡುವಿನ ಸಂಪರ್ಕದೊಂದಿಗೆ ಬಳಸಲಾಗುತ್ತದೆ ಮುಂದೆ Profinet ಪ್ರೋಟೋಕಾಲ್ ಬರುತ್ತದೆ ಆದ್ದರಿಂದ profinet ಇಂಡಸ್ಟ್ರಿಯಲ್ ಎತರ್ನೆಟ್ಗೆ ಮಾನದಂಡವಾಗಿದೆ ಇದನ್ನು Profibus ಮತ್ತು Profinet Int ಸಂಸ್ಥೆಗಳು ಅಭಿವೃದ್ಧಿಪಡಿಸಿವೆ ಇದು ಈಥರ್ನೆಟ್ IP ಪ್ರೋಟೋಕಾಲ್ ಅನ್ನು ಆಧರಿಸಿದೆ ಇದನ್ನು ನಾವು ಮೊದಲು ಚರ್ಚಿಸಿದ್ದೇವೆ ಈ ಪ್ರೊಫೈನೆಟ್ ಕ್ಷೇತ್ರವನ್ನು ವ್ಯಾಖ್ಯಾನಿಸುತ್ತದೆ ಉದಾಹರಣೆಗೆ ವಿಭಿನ್ನ ಸಂವೇದಕಗಳು ಮತ್ತು ನಿಯಂತ್ರಕ ಇತ್ಯಾದಿ ಆದ್ದರಿಂದ ನಿಯಂತ್ರಕ ಮತ್ತು ಕ್ಷೇತ್ರ ಸಾಧನಗಳ ನಡುವಿನ ಈ ರೀತಿಯ ಸಂವಹನದಲ್ಲಿ ಪ್ರೊಫೈನೆಟ್ ಸಹಾಯ ಮಾಡುತ್ತದೆ ಆದ್ದರಿಂದ ಮೂಲತಃ ಇದನ್ನು ಪ್ರಕ್ರಿಯೆ ನಿಯಂತ್ರಣ ಪ್ರಕ್ರಿಯೆ ಮಾಪನ ಮತ್ತು ಮುಂತಾದವುಗಳಿಗೆ ಬಳಸಲಾಗುತ್ತದೆ ಆದ್ದರಿಂದ ಸಂವಹನ ಚಾನಲ್ ಮೂರು ರೀತಿಯ ಸಂವಹನವನ್ನು ಬೆಂಬಲಿಸುತ್ತದೆ ನೈಜ ಸಮಯದ ಸಂವಹನ ಇದನ್ನು ಸಮಯವಲ್ಲದ ನಿರ್ಣಾಯಕ ಪ್ರಕ್ರಿಯೆಗಳಿಗೆ ಬಳಸಲಾಗುತ್ತದೆ ಎರಡನೆಯದು ನೈಜ ಸಮಯದ ಸಂವಹನವು ಹೆಸರೇ ಸೂಚಿಸುವಂತೆ ಸಮಯ ಸಂವೇದನಾಶೀಲ ಪ್ರಕ್ರಿಯೆಗಳಿಗೆ ಬಳಸಲ್ಪಡುತ್ತದೆ ಉದಾಹರಣೆಗೆ ಸೈಕ್ಲಿಕ್ ಡೇಟಾ ವರ್ಗಾವಣೆಯಂತಹ ವಿಭಿನ್ನ ಕಾರ್ಯವಿಧಾನಗಳು ಅಲ್ಲಿ ಮೂಲಭೂತವಾಗಿ ಹೆಚ್ಚಿನ ವೇಗದ ಡೇಟಾ ವಿನಿಮಯವು ತುಂಬಾ ಅಗತ್ಯವಿದೆ ವಿಭಿನ್ನ ಬಹುಶಃ ವಿಭಿನ್ನ ಪ್ರಕ್ರಿಯೆಗಳ ನಡುವೆ ವಿಭಿನ್ನ ಯಂತ್ರಗಳು ಹೆಚ್ಚಿನ ವೇಗದ ಡೇಟಾ ವಿನಿಮಯವನ್ನು ಬಳಸುತ್ತವೆ ಆ ಯಂತ್ರೋಪಕರಣಗಳಲ್ಲಿ ಅವಶ್ಯಕತೆಗಳಿವೆ ಆದ್ದರಿಂದ ಹೆಚ್ಚಿನ ವೇಗ ಎಂದರೆ ಯಂತ್ರವು ಅಂತಹ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತೆ ಸಂವಹನವು ನೈಜ ಸಮಯದಲ್ಲಿ ಸಂಭವಿಸಬೇಕಾಗುತ್ತದೆ ಇದಕ್ಕಾಗಿ ನೈಜ ಸಮಯದಲ್ಲಿ ಸಂವಹನ ಚಾನಲ್ ಸಹಾಯ ಮಾಡುತ್ತದೆ ಮತ್ತು ನಂತರ ನಾವು ಹಾಗೆ ಹೊಂದಿದ್ದೇವೆ ನಾವು ನೈಜ ಸಮಯದ ನೈಜ ಸಮಯವನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಐಸೋಕ್ರೋನಸ್ ನೈಜ ಸಮಯದ ಅವಶ್ಯಕತೆಗಳನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಈ ಐಸೋಕ್ರೋನಸ್ ಅನ್ನು ಗಡಿಯಾರಗಳ ಸಿಂಕ್ರೊನೈಸ್ ಮಾಡಿದ ಸಂವಹನ ಸನ್ನಿವೇಶಗಳಿಗೆ ಗಡಿಯಾರಗಳನ್ನು ಸಿಂಕ್ರೊನೈಸ್ ಮಾಡಿದ ಸಂವಹನ ಸನ್ನಿವೇಶಗಳಿಗೆ ಬಳಸಲಾಗುತ್ತದೆ ಮತ್ತು ಚಲನೆಯ ನಿಯಂತ್ರಣ ಅಪ್ಲಿಕೇಶನ್ಗಳಿಗೆ ಸೂಕ್ತವಾಗಿದೆ ಆದ್ದರಿಂದ ಚಲನೆಯ ನಿಯಂತ್ರಣ ಅಪ್ಲಿಕೇಶನ್ಗಳಲ್ಲಿ ಗಡಿಯಾರ ಸಿಂಕ್ರೊನೈಸೇಶನ್ ಬಹಳ ಮುಖ್ಯ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಮತ್ತು ಅದಕ್ಕಾಗಿಯೇ ಈ IRT ಅಥವಾ ನಾನು ಐಸೋಕ್ರೋನಸ್ ನೈಜ ಸಮಯದ ಸಂವಹನ ಅಗತ್ಯತೆಗಳನ್ನು ನೆನೆಸಿದ್ದೇನೆ ಅಥವಾ ಈ ಚಾನಲ್ಗಳು ಮುಖ್ಯ ಮತ್ತು ಅಗತ್ಯವಿದೆ ಮುಂದೆ ನಾವು TSN ಗೆ ಬರುತ್ತೇವೆ ಇದು ಟೈಮ್ ಸೆನ್ಸಿಟಿವ್ ನೆಟ್ವರ್ಕಿಂಗ್ ಆಗಿದೆ ಆದ್ದರಿಂದ ಇಲ್ಲಿ ಈ ನಿರ್ದಿಷ್ಟ ಪ್ರೋಟೋಕಾಲ್ ಎತರ್ನೆಟ್ ಪ್ರೋಟೋಕಾಲ್ ಅನ್ನು ಆಧರಿಸಿದೆ ಬದಲಿಗೆ ಇದು ಈಥರ್ನೆಟ್ನ ವಿಸ್ತರಣೆಯಾಗಿದೆ ಮತ್ತು ಇದು I EEE 2 1Q 1Q ನ ಮೇಲ್ಭಾಗದಲ್ಲಿ ನಿರ್ಮಿಸಲ್ಪಟ್ಟಿದೆ ಇದು ವರ್ಚುವಲ್ LAN ಗಳಿಗೆ ಪ್ರಮಾಣಿತವಾಗಿದೆ ಮತ್ತು 802 3 ಇದು ಎತರ್ನೆಟ್ ಬಳಸುವ ಮಾನದಂಡವಾಗಿದೆ ಆದ್ದರಿಂದ ನಿರ್ಣಾಯಕ ಸಂವಹನವನ್ನು ಸಕ್ರಿಯಗೊಳಿಸಲು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅಲ್ಲಿ ಸಂವಹನವು ನಿರ್ಣಾಯಕ ಭವಿಷ್ಯಸೂಚಕವಾಗಿರುತ್ತದೆ ಆದ್ದರಿಂದ ಮುಂಚಿತವಾಗಿ ಎಲ್ಲಿ ಎಷ್ಟು ಸಮಯ ಬೇಕಾಗುತ್ತದೆ ಆದ್ದರಿಂದ ಅತ್ಯುತ್ಕೃಷ್ಟ ಸಂವಹನಗಳು ಮತ್ತು ಪ್ರಕ್ರಿಯೆಗಳು ಹೇಗೆ ಊಹಿಸುತ್ತವೆ ಆದ್ದರಿಂದ ಭವಿಷ್ಯಸೂಚಕ ಸಂವಹನ ಸನ್ನಿವೇಶಗಳನ್ನು ಬಳಸಲಾಗುತ್ತದೆ ಆದ್ದರಿಂದ ಇದು ಒಂದು ರೀತಿಯ ಪ್ರೋಟೋಕಾಲ್ ಆಗಿದೆ ಅದು ಸಮಯ ಅರಿವು ಪ್ರೋಟೋಕಾಲ್ ಆಗಿದೆ ಈ ನಿರ್ದಿಷ್ಟ ಪ್ರೋಟೋಕಾಲ್ನಲ್ಲಿ ಸಂವಹನದ ಸಮಯ ಸೂಕ್ಷ್ಮ ಮುನ್ಸೂಚಕ ಸ್ವಭಾವವನ್ನು ಬೆಂಬಲಿಸಲಾಗುತ್ತದೆ ಇದು ಕೇಂದ್ರೀಕೃತವಾಗಿದೆ ಮತ್ತು ನೈಜ ಸಮಯದ ಅಪ್ಲಿಕೇಶನ್ ಬೆಂಬಲಕ್ಕಾಗಿ ಸಮಯದ ವೇಳಾಪಟ್ಟಿಯನ್ನು ಬಳಸಿಕೊಂಡು ಜಿಟರ್ ಅನ್ನು ಕಡಿಮೆ ಮಾಡುತ್ತದೆ ಇದು ಸೈಕ್ಲಿಕ್ ಡೇಟಾ ವರ್ಗಾವಣೆಯನ್ನು ಬೆಂಬಲಿಸುತ್ತದೆ ನಮ್ಮ ರಿಂಗ್ ಟೋಪೋಲಜಿ ಚೈನ್ ಟೋಪೋಲಜಿ ಸ್ಟಾರ್ ಟೋಪೋಲಜಿ ಹೈಬ್ರಿಡ್ ಟೋಪೋಲಜಿಗಳನ್ನು ಬೆಂಬಲಿಸುವ ಪ್ಯಾಕೆಟ್ಗಳಿಗೆ ಹೆಚ್ಚಿನ ಆದ್ಯತೆಯ ವಿಭಿನ್ನ ನೆಟ್ವರ್ಕ್ ಟೋಪೋಲಜಿಗಳನ್ನು ಒದಗಿಸುತ್ತದೆ ಇದು IT ಯ ನೆಟ್ವರ್ಕ್ ಒಮ್ಮುಖವನ್ನು ಬೆಂಬಲಿಸುತ್ತದೆ ಅಂದರೆ ಮಾಹಿತಿ ತಂತ್ರಜ್ಞಾನ ಮತ್ತು ಆಪರೇಷನಲ್ ಟೆಕ್ನಾಲಜಿ IT OT ಒಮ್ಮುಖವನ್ನು TSN ಬೆಂಬಲಿಸುತ್ತದೆ ನಂತರ Modbus RTU ಆಗಿರುವ ಫೀಲ್ಡ್ ಬಸ್ ಪ್ರೋಟೋಕಾಲ್ ಬರುತ್ತದೆ ಈ Modbus RTU ಪ್ರೋಟೋಕಾಲ್ RS 232 ಮತ್ತು RS 484 ಮಾನದಂಡಗಳನ್ನು ಅನುಸರಿಸುವ ಸರಣಿ ಪ್ರೋಟೋಕಾಲ್ ಆಗಿದೆ ಆದ್ದರಿಂದ ಇದು ಮಾಸ್ಟರ್ಸ್ಲೇವ್ ನಡುವೆ ಸರಣಿ ಸಂವಹನವನ್ನು ಒದಗಿಸುತ್ತದೆ ಮತ್ತು ವಿನಂತಿಪ್ರತಿಕ್ರಿಯೆ ಮಾದರಿಯನ್ನು ಅನುಸರಿಸುತ್ತದೆ ಆದ್ದರಿಂದ ನಿಯಂತ್ರಣ ಅಥವಾ ಸಲಕರಣೆ ಸಾಧನಗಳಿಂದ ನಿಯಂತ್ರಣ ಘಟಕಕ್ಕೆ ಡೇಟಾ ಸಂಕೇತವನ್ನು ರವಾನಿಸಲು ಇದನ್ನು ಬಳಸಲಾಗುತ್ತದೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ಮಾಡ್ಬಸ್ RTU ಪ್ರೋಟೋಕಾಲ್ ಡೇಟಾ ಫ್ರೇಮ್ನ ಒಟ್ಟಾರೆ ರಚನೆಯಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಇದು ಈ PDU ಆಗಿದೆ ಈ PDU ಫಂಕ್ಷನ್ ಕೋಡ್ ಡೇಟಾವನ್ನು ಒಳಗೊಂಡಿರುತ್ತದೆ ಮತ್ತು ಚೆಕ್ ಫೀಲ್ಡ್ ಇರಲಿಲ್ಲ ಆದ್ದರಿಂದ ಇಲ್ಲಿ ಇದು Modbus RTU ನಲ್ಲಿದೆ ಮತ್ತು ಇದು PDU ಜೊತೆಗೆ ಹೆಚ್ಚುವರಿ ವಿಳಾಸವನ್ನು ಹೊಂದಿರುವ ಸಂಪೂರ್ಣ ADU ಅಪ್ಲಿಕೇಶನ್ ಡೇಟಾ ಘಟಕವಾಗಿದೆ ಆದ್ದರಿಂದ ಮೂಲಭೂತವಾಗಿ ಈ ರೀತಿಯ ಸಂವಹನದಲ್ಲಿ ಕ್ಲೈಂಟ್ ನಿರ್ದಿಷ್ಟ ವಿನಂತಿಯೊಂದಿಗೆ ಮಾಡ್ಬಸ್ ವಹಿವಾಟನ್ನು ಪ್ರಾರಂಭಿಸುತ್ತದೆ ಮತ್ತು ಸಂದೇಶ ವಿನಂತಿಯ ಸ್ವರೂಪವು ಗುಲಾಮರ ವಿಳಾಸವನ್ನು ಒಳಗೊಂಡಿರುತ್ತದೆ ಓದಲು ಬರೆಯಲು ಡೇಟಾವನ್ನು ನೋಂದಾಯಿಸಿ ಮತ್ತು ದೋಷ ಪರಿಶೀಲನೆ ಆದ್ದರಿಂದ ನಾವು ಮುಗಿಸುವ ಮೊದಲು ನಾನು ನಿಮಗೆ ತುಂಬಾ ಆಸಕ್ತಿದಾಯಕವಾದದ್ದನ್ನು ತೋರಿಸಲು ಬಯಸುತ್ತೇನೆ ಆದ್ದರಿಂದ ನಾವು ವಿಭಿನ್ನ ಪ್ರೋಟೋಕಾಲ್ಗಳ ಮೂಲಕ ಹೋಗಿದ್ದೇವೆ ಆದ್ದರಿಂದ ಕೈಗಾರಿಕಾ ಸನ್ನಿವೇಶದಲ್ಲಿ ಸಂಪರ್ಕದ ಸಮಗ್ರ ಚಿತ್ರಣವನ್ನು ನಾನು ಈಗ ನಿಮಗೆ ನೀಡುತ್ತೇನೆ ಆದ್ದರಿಂದ ನಾನು ನಿಮಗೆ ತೋರಿಸಲು ಹೋಗುತ್ತಿದ್ದೇನೆ ಈ ಮಾಡ್ಬಸ್ ಹೇಗೆ Modbus TCP ಫರ್ಮ್ವೇರ್ ಕೆಲಸ ಮಾಡುತ್ತದೆ ಆದ್ದರಿಂದ ನಾವು ವಿಭಿನ್ನ ಅವಶ್ಯಕತೆಗಳನ್ನು ಹೊಂದಿದ್ದೇವೆ ನಾವು PLC ಸಾಧನಗಳನ್ನು ಹೊಂದಿದ್ದೇವೆ ನಮ್ಮಲ್ಲಿ HMI HMI ಸಾಧನಗಳು ಮತ್ತು SCADA ಇದೆ ಇವುಗಳು ಕೈಗಾರಿಕಾ ಸಂದರ್ಭಗಳಲ್ಲಿ ಬಳಸಲಾಗುವ ಕೆಲವು ವಿಭಿನ್ನ ರೀತಿಯ ಸಾಧನಗಳಾಗಿವೆ ಬಲ PLC SCADA HMI ಆದ್ದರಿಂದ ಇವರು ಮೂಲತಃ ಮಾಡ್ಬಸ್ TCP ಮಾಸ್ಟರ್ಗಳಾಗಿರುತ್ತಾರೆ ಅಥವಾ ಅವರು ಗುಲಾಮರಂತೆ ವರ್ತಿಸಬಹುದು ಆದ್ದರಿಂದ ಈ ಸಾಧನಗಳು ಕಾರ್ಯನಿರ್ವಹಿಸುತ್ತಿವೆ ಮತ್ತು ಅವುಗಳು ಈ ವಿಭಿನ್ನ ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಮತ್ತು ಈ ಮಾಹಿತಿಯನ್ನು ಕಳುಹಿಸಲಾಗುತ್ತದೆ ಈ ನಿರ್ದಿಷ್ಟ ಮೋಡವನ್ನು ನಾವು ಈಥರ್ನೆಟ್ ಎಂದು ಕರೆಯುತ್ತೇವೆ ಇದನ್ನು ಈಥರ್ನೆಟ್ ಮೂಲಕ ಕಳುಹಿಸಲಾಗುತ್ತದೆ ಮತ್ತು ನಂತರ ಇದನ್ನು ಮತ್ತಷ್ಟು ಕಳುಹಿಸಲಾಗುತ್ತದೆ ಸಾಧನದ ಮಾಸ್ಟರ್ಗೆ ಸಾಧನದ ಮಾಸ್ಟರ್ಗೆ ದ್ವಿಮುಖ ಸಂವಹನವಾಗಿದೆ ಮತ್ತು ನಾನು ಮೊದಲು ಮಾತನಾಡುತ್ತಿದ್ದುದನ್ನು ನೀವು ನೆನಪಿಸಿಕೊಂಡರೆ ಇದು ಈ ಸಾಧನದ ಮಾಸ್ಟರ್ ಆಗಿದೆ ಮತ್ತು ಆದ್ದರಿಂದ ನಾವು ಈ ಸಾಧನದ ಮಾಸ್ಟರ್ ಅನ್ನು ಹೊಂದಿದ್ದೇವೆ ಮತ್ತು ಈ ಎತರ್ನೆಟ್ TCPIP ಮತ್ತು Modbus TCP ಸಹಾಯದಿಂದ ಈ ಸಂವಹನವು ನಡೆಯುತ್ತದೆ ನಂತರ ಇನ್ನೊಂದು ಬದಿಯಲ್ಲಿ ಈ ಅಂಕಿ ಸ್ವಲ್ಪ ಕೊಳಕು ಕಾಣುತ್ತದೆ ಆದರೆ ನಾನು ಈ 3 ಸಾಲುಗಳನ್ನು ಅಳಿಸಲು ಸಾಧ್ಯವಿಲ್ಲ ಎಂದು ನಾನು ಹೆದರುತ್ತೇನೆ ಮತ್ತು ಆದ್ದರಿಂದ ಆದರೆ ಈ ಭಾಗವು ನಾವು ಸರಣಿ ಸಂವಹನವನ್ನು ಬಳಸಬಹುದು ಮತ್ತು ನಾವು ASC II ಸಾಧನಗಳು ಅಥವಾ ಸ್ಲೇವ್ ಸಾಧನಗಳು Modbus ಸ್ಲೇವ್ ಸಾಧನಗಳಂತಹ ಈ ವಿಭಿನ್ನ ಸಾಧನಗಳನ್ನು ಹೊಂದಿದ್ದೇವೆ ಮತ್ತು ಇದು ಮಾಡ್ಬಸ್ ಸೀರಿಯಲ್ ಮಾಸ್ಟರ್ನಂತೆಯೇ ಇರಬಹುದು ಆದ್ದರಿಂದ ಈ ಎರಡು RS 232485 ಮಾನದಂಡವನ್ನು ಬಳಸಬಹುದು ಬಲ ಮತ್ತು ಇದು ದ್ವಿಮುಖ ಸರಣಿ ಸಂವಹನವಾಗಿದೆ ಆದ್ದರಿಂದ ಒಟ್ಟಾರೆಯಾಗಿ ಈ ವಿಭಿನ್ನ ಸಂವಹನಗಳು ಹೇಗೆ ಸಂಭವಿಸಬಹುದು ಆದ್ದರಿಂದ ನಾವು ವಿಭಿನ್ನ ಪ್ರಕಾರಗಳನ್ನು ಹೊಂದಬಹುದು ಅಂದರೆ ಇದನ್ನು ಇನ್ನಷ್ಟು ವಿಸ್ತರಿಸಬಹುದು ನೀವು ಇಲ್ಲಿ ಸಂಪರ್ಕ ವ್ಯವಸ್ಥೆಗಳನ್ನು ಸಂಪರ್ಕಿಸಬಹುದು ಇತ್ಯಾದಿ ಆದ್ದರಿಂದ ಹೇಗಾದರೂ ಸಮಗ್ರವಾಗಿ ನಾವು ಒಂದೇ ಕೈಗಾರಿಕಾ ಸನ್ನಿವೇಶದಲ್ಲಿ ಕೈಗಾರಿಕಾ ಸಂವಹನ ಸನ್ನಿವೇಶದಲ್ಲಿ ಹೊಂದಿದ್ದೇವೆ ನಾವು ಸರಣಿ ಸಂವಹನ ಈಥರ್ನೆಟ್ ನಿವ್ವಳ ಸಂವಹನ ಮತ್ತು TCPIP ಅಥವಾ ಈಥರ್ನೆಟ್ TCPIP ಸಂಪರ್ಕಗಳನ್ನು ಹೊಂದಿರುತ್ತೇವೆ ಆದ್ದರಿಂದ ವಿಭಿನ್ನ ಸಂವಹನವನ್ನು ಬೆಂಬಲಿಸಲು ನಾವು ವಿಭಿನ್ನ ಲಿಂಕ್ಗಳನ್ನು ಹೊಂದಬಹುದು ಆದ್ದರಿಂದ ಮತ್ತು ನಾನು ಹೇಳಿದಂತೆ ನೀವು ಇದನ್ನು ಇನ್ನಷ್ಟು ವಿಸ್ತರಿಸಬಹುದು ಮತ್ತು ನೀವು ಹೆಚ್ಚು ವ್ಯಾಪಕವಾದ ಸಂವಹನ ಬೆಂಬಲವನ್ನು ಹೊಂದಬಹುದು ಮತ್ತು ನಾವು ಈ ಭಾಗವನ್ನು ಇಲ್ಲಿ ನೋಡಬಹುದು ಎಂದು ನಾವು ಈ ಎಲ್ಲಾ PLCS HMIS SCADA ಅನ್ನು ಹೊಂದಿದ್ದೇವೆ ನೀವು ಯಜಮಾನರಾಗಿ ಸಂವಹನ ನಡೆಸುವುದು ತಿಳಿದಿದೆ ಅಥವಾ ಅವರು ಗುಲಾಮರು ವಿಶಿಷ್ಟವಾಗಿ ಯಜಮಾನರಾಗಿರಬಹುದು ಆದರೆ ಅವರು ಗುಲಾಮರಾಗಿರಬಹುದು ಇಲ್ಲಿ ನೀವು ಈ ಭಾಗವನ್ನು ಹೊಂದಿರುತ್ತೀರಿ ನೀವು ಈ ಎಲ್ಲಾ ವಿಭಿನ್ನ ಮಾಸ್ಟರ್ಗಳನ್ನು ಹೊಂದಿರಬಹುದು ಮತ್ತು ಈ ಭಾಗವು ಈ ಎಲ್ಲಾ ವಿಭಿನ್ನ ಗುಲಾಮರ ಸಾಧನಗಳು ಮತ್ತು ಮಾಸ್ಟರ್ ಸ್ಲೇವ್ ಸಂವಹನ ವಿಭಿನ್ನ ಭಾಗಗಳು ವಿಭಿನ್ನ ಪ್ರೋಟೋಕಾಲ್ಗಳನ್ನು ಹೊಂದಿರಬಹುದು ನಿಮಗೆ ತಿಳಿದಿರುವಂತೆ ಈ ಭಾಗವು Modbus TCP ಪ್ರೋಟೋಕಾಲ್ ಆಗಿರುತ್ತದೆ ಈ ಭಾಗವನ್ನು ಬಳಸಲಾಗುವುದು RS 232 484 ಅನ್ನು ಸಾಧನದ ಮಾಸ್ಟರ್ ಮತ್ತು ಸ್ಲೇವ್ ನಡುವೆ ಬಳಸಬಹುದು ಆದ್ದರಿಂದ ಈ ರೀತಿಯಾಗಿ ನೀವು ಅದನ್ನು ಇನ್ನಷ್ಟು ವಿಸ್ತರಿಸಬಹುದು ಮತ್ತು ನೀವು ಬೇರೆ ಬೇರೆ ಸಂವಹನ ಕಾರ್ಯವಿಧಾನಗಳನ್ನು ಹೊಂದಬಹುದು ಮತ್ತು ಈ ಭಾಗವು ಸಹ ಇದು ಆಗಿರಬಹುದು ಮತ್ತು ಇದು ಎತರ್ನೆಟ್ TCP IP ಆಗಿರಬಹುದು ಹಾಗಾಗಿ ಇದು ಸಮಗ್ರವಾಗಿ ಕೆಲಸ ಮಾಡಲಿದೆ ಆದ್ದರಿಂದ ಮುಂದೆ ನಾವು ವಿವಿಧ ಪ್ರೋಟೋಕಾಲ್ಗಳ ಸಮಗ್ರ ಅವಲೋಕನವನ್ನು ಪಡೆಯಲು ಮತ್ತು ನಾವು ಇಲ್ಲಿಯವರೆಗೆ ಚರ್ಚಿಸಿದ ಈ ವಿಭಿನ್ನ ಪ್ರೋಟೋಕಾಲ್ಗಳ ಆಳವಾದ ತಿಳುವಳಿಕೆಯನ್ನು ಪಡೆಯಲು ನೀವು ಬಳಸಬಹುದಾದ ಉಲ್ಲೇಖಗಳಿಗೆ ಬರುತ್ತೇವೆ ಇದರೊಂದಿಗೆ ನಾವು ಕೊನೆಗೊಳ್ಳುತ್ತೇವೆ